ಇಂಜಿನಿಯರಿಂಗ್ ಗಣಿತ I ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 17 ಮತ್ತು ಇಂದು ನಾವು ಎರಡು ವೇರಿಯೇಬಲ್ಗಳ ಉತ್ಪನ್ನಗಳ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಕುರಿತು ಮಾತನಾಡುತ್ತೇವೆ ಮತ್ತು ನಿರ್ದಿಷ್ಟವಾಗಿ ನಾವು ನಿರ್ದಿಷ್ಟ ಡೊಮೇನ್ನಲ್ಲಿ ಉತ್ಪನ್ನದ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳನ್ನು ಕಂಡುಹಿಡಿಯಲು ಅಗತ್ಯವಿರುವ ಅಗತ್ಯ ಷರತ್ತುಗಳ ಬಗ್ಗೆ ಮಾತನಾಡುತ್ತೇವೆ ಸ್ಥಳೀಯ ಗರಿಷ್ಠ ಮತ್ತು ಕನಿಷ್ಠ ಏನು ಎಂಬುದನ್ನು ನಾವು ಇಲ್ಲಿ ವ್ಯಾಖ್ಯಾನಿಸುತ್ತೇವೆ ಒಂದು ಉತ್ಪನ್ನ z ಎಂಬುದು ಗೆ ಸಮನಾಗಿರುತ್ತದೆ ಈ ಬಿಂದುವಿನ ನೆರೆಹೊರೆಯ ಪ್ರತಿಯೊಂದು ಹಂತದಲ್ಲಿಯೂ ಉತ್ಪನ್ನವು ಆ ಪಾಯಿಂಟ್ಗಿಂತ ಚಿಕ್ಕ ಮೌಲ್ಯವನ್ನು ಪಡೆದುಕೊಂಡರೆ ಇದು ಪಾಯಿಂಟ್ ನಲ್ಲಿ ಗರಿಷ್ಠವನ್ನು ಹೊಂದಿರುತ್ತದೆ ಅಂದರೆ ಈ ಪಾಯಿಂಟ್ ಉತ್ಪನ್ನದ ನೆರೆಹೊರೆಯಲ್ಲಿನ ಎಲ್ಲಾ ಇತರ ಬಿಂದುಗಳಲ್ಲಿ ಸಣ್ಣ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ಹಂತದಲ್ಲಿ ಉತ್ಪನ್ನವು ಗರಿಷ್ಠ ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದೆ ಎಂದು ಇಲ್ಲಿ ನಾವು ಕರೆಯುತ್ತೇವೆ ಸ್ವಾಭಾವಿಕವಾಗಿ ಉತ್ಪನ್ನವು ಈ ಹಂತದಲ್ಲಿ ಸ್ಥಳೀಯ ಗರಿಷ್ಠವನ್ನು ಸಾಧಿಸಿದೆ ಮತ್ತು ಅದೇ ರೀತಿ ನಾವು ಕನಿಷ್ಠವನ್ನು ಸಹ ವ್ಯಾಖ್ಯಾನಿಸಬಹುದು ಈ ಹಂತದಲ್ಲಿ ಒಂದು ಉತ್ಪನ್ನವು ಕನಿಷ್ಠವನ್ನು ಹೊಂದಿದ್ದರೆ ಆ ಸಂದರ್ಭದಲ್ಲಿ ನೆರೆಹೊರೆಯ ಉತ್ಪನ್ನದಲ್ಲಿನ ಎಲ್ಲಾ ಬಿಂದುಗಳು ಆ ಹಂತದಲ್ಲಿಯೇ ಉತ್ಪನ್ನದ ಮೌಲ್ಯಕ್ಕಿಂತ ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅಂತಹ ಗರಿಷ್ಠ ಅಥವಾ ಕನಿಷ್ಠವನ್ನು ಸಂಬಂಧಿತ ಅಥವಾ ಸ್ಥಳೀಯ ಗರಿಷ್ಠ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಾವು ಮಾತನಾಡುತ್ತಿಲ್ಲ ಅಥವಾ ನಾವು ಸ್ಥಳೀಯ ಮತ್ತು ಮ್ಯಾಕ್ಸಿಮಾ ಅಂದರೆ ಸಂಪೂರ್ಣ ಡೊಮೇನ್ನಲ್ಲಿನ ಉತ್ಪನ್ನದ ಗರಿಷ್ಠ ಮತ್ತು ಕನಿಷ್ಠವನ್ನು ಹುಡುಕುತ್ತಿಲ್ಲ ಆದರೆ ನಾವು ಒಂದು ನಿರ್ದಿಷ್ಟ ಹಂತದಲ್ಲಿ ಮಾತನಾಡುತ್ತಿದ್ದೇವೆ ಮತ್ತು ಸ್ಥಳೀಯವಾಗಿ ಅದರ ನಡವಳಿಕೆಯನ್ನು ಪರಿಶೀಲಿಸುತ್ತಿದ್ದೇವೆ ಈ ಹಂತದ ಈ ಉತ್ಪನ್ನದ ನೆರೆಹೊರೆಯಲ್ಲಿ ಎಲ್ಲಾ ಇತರ ಬಿಂದುಗಳಲ್ಲಿ ಉತ್ಪನ್ನವು ಚಿಕ್ಕ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನಾವು ಇದನ್ನು ಸ್ಥಳೀಯ ಗರಿಷ್ಠ ಎಂದು ಕರೆಯುತ್ತೇವೆ ಮತ್ತು ಒಂದು ನಿರ್ದಿಷ್ಟ ಬಿಂದುವಿನ ನೆರೆಹೊರೆಯಲ್ಲಿ ಉತ್ಪನ್ನವು ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಇದು ಸ್ಥಳೀಯ ಕನಿಷ್ಠದ ಬಿಂದು ಎಂದು ನಾವು ಕರೆಯುತ್ತೇವೆ ಮತ್ತು ಈ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳನ್ನು ಒಟ್ಟಾಗಿ ಎಕ್ಸ್ಟ್ರೀಮ್ ಮೌಲ್ಯಗಳು ಎಂದು ಕರೆಯಲಾಗುತ್ತದೆ ಇಲ್ಲಿ a ಪ್ಲಾಟ್ ಅಥವಾ ಈ ನ ಮೇಲ್ಮೈ ಮತ್ತು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಈ ಹಂತದಲ್ಲಿ ಉದಾಹರಣೆಗೆ ಇಲ್ಲಿ ಈ ಹಂತದ ನೆರೆಹೊರೆಯಲ್ಲಿನ ಉತ್ಪನ್ನವು ಆ ಹಂತದಲ್ಲಿಯೇ ಒಂದು ಸಣ್ಣ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಇಲ್ಲಿ ಇದು ಸ್ಥಳೀಯವಾಗಿ ಗರಿಷ್ಠವಾಗಿದೆ ನಾವು ಇದನ್ನು ಸ್ಥಳೀಯ ಗರಿಷ್ಠ ಎಂದು ಕರೆಯುತ್ತೇವೆ ಇಲ್ಲಿಯೂ ಸಹ ಈ ಹಂತದಲ್ಲಿ ಅದೇ ಪರಿಸ್ಥಿತಿಯು ಸಂಭವಿಸುತ್ತದೆ ಈ ಹಂತದ ನೆರೆಹೊರೆಯಲ್ಲಿರುವ ಎಲ್ಲಾ ಬಿಂದುಗಳಲ್ಲಿ ಉತ್ಪನ್ನವು ಸಣ್ಣ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿಯೂ ಸಹ ಈ ಉತ್ಪನ್ನದ ಸ್ಥಳೀಯ ಗರಿಷ್ಠವಿದೆ ಅಂತೆಯೇ ಇಲ್ಲಿ ಈ ಹಂತದಲ್ಲಿ ಆದರೆ ಇದು ಬೇರೆ ರೀತಿಯಲ್ಲಿದೆ ನೆರೆಹೊರೆಯ ಉತ್ಪನ್ನದಲ್ಲಿನ ಎಲ್ಲಾ ಬಿಂದುಗಳು ಈ ಹಂತದಲ್ಲಿಯೇ ಉತ್ಪನ್ನದ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿವೆ ಆದ್ದರಿಂದ ಇದು ಸ್ಥಳೀಯ ಕನಿಷ್ಠವಾಗಿದೆ ಸಂಪೂರ್ಣ ಅಥವಾ ಗ್ಲೋಬಲ್ ಗರಿಷ್ಠ ಕನಿಷ್ಠ ಯಾವುದು ಡೊಮೇನ್ನ ಗಡಿಯನ್ನು ಒಳಗೊಂಡಂತೆ ಸಂಪೂರ್ಣ ಡೊಮೇನ್ನಲ್ಲಿ ಉತ್ಪನ್ನದಿಂದ ಸಾಧಿಸಲಾದ ಚಿಕ್ಕ ಮತ್ತು ದೊಡ್ಡ ಮೌಲ್ಯಗಳನ್ನು ಕ್ರಮವಾಗಿ ಸಂಪೂರ್ಣ ಅಥವಾ ಗ್ಲೋಬಲ್ ಕನಿಷ್ಠ ಅಥವಾ ಸಂಪೂರ್ಣ ಅಥವಾ ಗ್ಲೋಬಲ್ ಗರಿಷ್ಠ ಎಂದು ಕರೆಯಲಾಗುತ್ತದೆ ಇಲ್ಲಿ ನಾವು ಒಂದು ನಿರ್ದಿಷ್ಟ ಹಂತದಲ್ಲಿ ಸ್ಥಳೀಯವಾಗಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾತನಾಡುವುದಿಲ್ಲ ಆದರೆ ನಾವು ಸಂಪೂರ್ಣ ಡೊಮೇನ್ನಲ್ಲಿ ಉತ್ಪನ್ನದಿಂದ ಸಾಧಿಸಿದ ಸಣ್ಣ ಮತ್ತು ದೊಡ್ಡ ಮೌಲ್ಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆ ಸಂದರ್ಭದಲ್ಲಿ ಅಂತಹ ಮೌಲ್ಯವಾಗಿದ್ದರೆ ನಾವು ಇದನ್ನು ಉತ್ಪನ್ನದ ಸಂಪೂರ್ಣ ಕನಿಷ್ಠ ಮೌಲ್ಯ ಅಥವಾ ಉತ್ಪನ್ನದ ಸಂಪೂರ್ಣ ಗರಿಷ್ಠ ಮೌಲ್ಯ ಎಂದು ಕರೆಯುತ್ತೇವೆ ಮತ್ತು ಅಂತಹ ಸ್ಥಳೀಯ ಸಂಪೂರ್ಣ ಗರಿಷ್ಠ ಅಥವಾ ಸಂಪೂರ್ಣ ಕನಿಷ್ಠವನ್ನು ಕಂಡುಹಿಡಿಯಲು ನಾವು ನೈಸರ್ಗಿಕವಾಗಿ ಗಡಿಗಳನ್ನು ಅಥವಾ ಡೊಮೇನ್ನ ಗಡಿಯನ್ನು ಸೇರಿಸಬೇಕು ಉದಾಹರಣೆಗೆ ನಾವು ಈ ಉತ್ಪನ್ನವನ್ನು ಪರಿಗಣಿಸಿದರೆ ಮತ್ತು ಸೀಮಿತ ಡೊಮೇನ್ ಅನ್ನು ಹೊಂದಿದ್ದೇವೆ ಈ ತ್ರಿಜ್ಯದ ಈ ಡಿಸ್ಕ್ 1 ಮತ್ತು ಈ 1 ಅನ್ನು ಒಳಗೊಂಡಂತೆ ನಾವು ಅಲ್ಲಿ ಗಡಿಗಳನ್ನು ಹೊಂದಿದ್ದೇವೆ ಈ ಎಲ್ಲಾ ಹಂತಗಳಲ್ಲಿ ನಾವು ಡೊಮೇನ್ ಒಳಗೆ ಹುಡುಕಬೇಕಾಗಿದೆ ಇದು ಇಲ್ಲಿ ಮೇಲ್ಮೈಯಾಗಿದೆ ನಾವು ನೋಡುವಂತೆ ಎಲ್ಲೋ ಇಲ್ಲಿ 00 ನಲ್ಲಿ ಸ್ಥಳೀಯ ಕನಿಷ್ಠ ಇರುತ್ತದೆ ಅದು ಸ್ಥಳೀಯ ಕನಿಷ್ಠಆದರೆ ಅದು ಗ್ಲೋಬಲ್ ಕನಿಷ್ಠವಾಗಿರುತ್ತದೆ ಏಕೆಂದರೆ ಉದಾಹರಣೆಗೆ ಗರಿಷ್ಠವನ್ನು ಕಂಡುಹಿಡಿಯಲು ಉತ್ಪನ್ನವು ಈ ಹಂತಕ್ಕಿಂತ ಕಡಿಮೆ ಮೌಲ್ಯವನ್ನು ತೆಗೆದುಕೊಳ್ಳುವ ಯಾವುದೇ ಬಿಂದುವನ್ನು ನಾವು ನೋಡುವುದಿಲ್ಲ ಇಲ್ಲಿ ಈ ಹಂತಗಳಲ್ಲಿ ಉತ್ಪನ್ನವು ಗರಿಷ್ಠ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ತೋರುತ್ತದೆ ಆದ್ದರಿಂದ ಈ ಹಂತದಲ್ಲಿ ಅಥವಾ ಇಲ್ಲಿ ಆ ಹಂತದಲ್ಲಿ ಉತ್ಪನ್ನವು ಗರಿಷ್ಠ ಮೌಲ್ಯವನ್ನು ತೆಗೆದುಕೊಳ್ಳುವ ಅಥವಾ ಕನಿಷ್ಠ ಮೌಲ್ಯವನ್ನು ತೆಗೆದುಕೊಳ್ಳುವ ಡೊಮೇನ್ನಲ್ಲಿ ಪಾಯಿಂಟ್ ಯಾವುದು ಎಂದು ನಾವು ನಂತರ ಗಣಿತದ ಮೂಲಕ ಕಂಡುಹಿಡಿಯಬೇಕು ಆದರೆ ಈ ಸಂದರ್ಭದಲ್ಲಿ ನಾವು ಗಡಿಗಳನ್ನು ಪರಿಗಣಿಸಿದಾಗ ಮತ್ತು ಈ ಎಲ್ಲಾ ಸ್ಥಳೀಯ ಗರಿಷ್ಠ ಸ್ಥಳೀಯ ಕನಿಷ್ಠ ಮತ್ತು ಗಡಿಗಳಲ್ಲಿ ಹುಡುಕಿದಾಗ ಉತ್ಪನ್ನವು ಎಲ್ಲೋ ಮತ್ತೆ ಗರಿಷ್ಠ ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದೆಯೇ ಎಂದು ನಾವು ಪರಿಶೀಲಿಸಬೇಕು ಈ ಎಲ್ಲಾ ಸ್ಥಳೀಯ ಮ್ಯಾಕ್ಸಿಮಾಗಳ ನಡುವೆ ಸ್ಥಳೀಯ ಗರಿಷ್ಠ ಮತ್ತು ಕನಿಷ್ಠ ನಾವು ದೊಡ್ಡ ಮತ್ತು ಸಣ್ಣ ಮೌಲ್ಯಗಳನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಇದು ಸಂಪೂರ್ಣ ಗರಿಷ್ಠ ಅಥವಾ ಸಂಪೂರ್ಣ ಕನಿಷ್ಠ ಅಥವಾ a ಉತ್ಪನ್ನವಾಗಿದೆ ಎಂದು ನಾವು ಹೇಳಿಕೊಳ್ಳಬಹುದು ಈ ಉಪನ್ಯಾಸದಲ್ಲಿ ಬಳಸಲಾಗುವ ಮತ್ತೊಂದು ಪರಿಭಾಷೆಯು ಅದು ಕ್ರಿಟಿಕಲ್ ಪಾಯಿಂಟ್ ಮತ್ತು ಸ್ಯಾಡಲ್ ಪಾಯಿಂಟ್ ಸೆಡಲ್ point ಬಿಂದುವನ್ನು ಕ್ರಿಟಿಕಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಅಥವಾ ಈ ಹಂತದಲ್ಲಿ ಉತ್ಪನ್ನದ ಆಂಶಿಕ ನಿಷ್ಪನ್ನವು 0 ಆಗಿದ್ದರೆ ಮತ್ತು ಹಂತದಲ್ಲಿ ನ ಆಂಶಿಕ ನಿಷ್ಪನ್ನವಾದ f 0 ಆಗಿದ್ದರೆ ಅಥವಾ ಸರಳವಾಗಿ ಅಸ್ತಿತ್ವದಲ್ಲಿರಲು ವಿಫಲವಾದರೆ ಈ ನ ಸ್ಟೇಷನರಿ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಹಾಗಾಗಿ ಆ ಸಾಧ್ಯತೆಯೂ ಸೇರಿದೆ ಇದು ಕ್ರಿಟಿಕಲ್ ಪಾಯಿಂಟ್ ಅಥವಾ ಸ್ಟೇಷನರಿ ಪಾಯಿಂಟ್ ನ ವ್ಯಾಖ್ಯಾನವಾಗಿದೆ ಮತ್ತು ಕ್ರಿಟಿಕಲ್ ಪಾಯಿಂಟ್ ಆದ್ದರಿಂದ ಇವುಗಳಲ್ಲಿ ಎಂಬುದು 0 ಮತ್ತು ಎಂಬುದು 0 ಆಗಿರುವ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳು ಉತ್ಪನ್ನಗಳಾಗಿವೆ ಉತ್ಪನ್ನವು ಕನಿಷ್ಠ ಮತ್ತು ಗರಿಷ್ಠವನ್ನು ಹೊಂದಿರದ ಕ್ರಿಟಿಕಲ್ ಪಾಯಿಂಟ್ ಅನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಮೂಲಭೂತವಾಗಿ ನಾವು ಈಗ ಮುಂದಿನ ಸ್ಲೈಡ್ಗಳಲ್ಲಿ ಏನನ್ನು ಗಮನಿಸುತ್ತೇವೆ ಎಂದರೆ ಸ್ಥಳೀಯ ಗರಿಷ್ಠ ಅಥವಾ ಕನಿಷ್ಠ ಅಸ್ತಿತ್ವದಲ್ಲಿದ್ದರೆ ಅದು ಈ ಕ್ರಿಟಿಕಲ್ ಪಾಯಿಂಟ್ ಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ ಆದರೆ ಕೆಲವು ಕ್ರಿಟಿಕಲ್ ಪಾಯಿಂಟ್ ಗಳಿರುತ್ತವೆ ಅಲ್ಲಿ ಉತ್ಪನ್ನವು ಗರಿಷ್ಠವನ್ನು ತೆಗೆದುಕೊಳ್ಳುವುದಿಲ್ಲ ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠ ಮತ್ತು ಆ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಈ ಪರಿಸ್ಥಿತಿಯನ್ನು ಅರಿತುಕೊಳ್ಳಲು ನಾವು ಅನೇಕ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಹೊಂದಿದ್ದೇವೆ ಅದನ್ನು ನಾವು ಸ್ವಲ್ಪ ಸಮಯದ ನಂತರ ಗಣಿತದ ಮೂಲಕ ಮತ್ತೆ ಗುರುತಿಸುತ್ತೇವೆ ಆದ್ದರಿಂದ ಇಲ್ಲಿ ಉದಾಹರಣೆಗೆ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ 0 ಆಗಿರುತ್ತದೆ ಮತ್ತು y ಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಬಿಂದು ಇರುತ್ತದೆ ಅಲ್ಲಿ ಎರಡೂ ಆಂಶಿಕ ನಿಷ್ಪನ್ನಗಳು 0 ಆಗಿರುತ್ತವೆ ಇಲ್ಲಿ ಒಂದು ಬಿಂದು ಇರುತ್ತದೆ ಅಲ್ಲಿ ಆಂಶಿಕ ನಿಷ್ಪನ್ನಗಳು 0 ಆಗಿರುತ್ತದೆ ಮೂಲಭೂತವಾಗಿ ಟ್ಯಾಂಜೆಂಟ್ ಪ್ಲೇನ್ ಪ್ಲೇನ್ಗೆ ಸಮಾನಾಂತರವಾಗಿರುತ್ತದೆ ಇಲ್ಲಿಯೂ ಸಹ ಮತ್ತು 0 ಆಗಿರುವ ಒಂದು ಬಿಂದು ಇರುತ್ತದೆ ಮತ್ತು ಇಲ್ಲಿಯೂ ಸಹ ಮತ್ತು 0 ಆಗಿರುವ ಒಂದು ಬಿಂದು ಇರುತ್ತದೆ ಈ ಎಲ್ಲಾ ಪಾಯಿಂಟ್ ಗಳು ಉದಾಹರಣೆಗೆ ಕ್ರಿಟಿಕಲ್ ಪಾಯಿಂಟ್ ಗಳು ಮತ್ತು ಇದಕ್ಕಾಗಿ ಇಲ್ಲಿ ಸ್ಥಳೀಯ ಕನಿಷ್ಠದಂತೆಯೇ ಇರುತ್ತದೆ ಇಲ್ಲಿಯೂ ಸ್ಥಳೀಯ ಕನಿಷ್ಠ ಸ್ಥಳೀಯ ಗರಿಷ್ಠ ಇರುತ್ತದೆ ಮತ್ತೆ ಇದು ಸ್ಥಳೀಯ ಗರಿಷ್ಠವಾಗಿದೆ ಆದರೆ ಈ ಹಂತದಲ್ಲಿ ನೆರೆಹೊರೆಯಲ್ಲಿ ಅದು ಅದೇ ನಡವಳಿಕೆಯನ್ನು ತೋರಿಸುತ್ತಿಲ್ಲ ಎಂದು ನಾವು ನೋಡುತ್ತೇವೆ ಏಕೆಂದರೆ ನಾವು ದಿಕ್ಕಿನಲ್ಲಿ ಹೋದರೆ ಇಲ್ಲಿ ಉತ್ಪನ್ನವು ಕಡಿಮೆ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ನಾವು x ನ ದಿಕ್ಕಿನಲ್ಲಿ ಹೋದರೆ ಉತ್ಪನ್ನವು ಹೆಚ್ಚಿನ ಮೌಲ್ಯಗಳನ್ನು ಅಥವಾ ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿ ಆಂಶಿಕ ಉತ್ಪನ್ನಗಳು x ಗೆ ಸಂಬಂಧಿಸಿದಂತೆ ಮತ್ತು y ಗೆ ಸಂಬಂಧಿಸಿದಂತೆ 0 ಆಗಿದ್ದರೂ ನಾವು ಈ ಬಿಂದುವನ್ನು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠ ಎಂದು ಗುರುತಿಸಲು ಸಾಧ್ಯವಿಲ್ಲ ಇದು ಸ್ಟೇಷನರಿ ಪಾಯಿಂಟ್ ಆಗಿದೆ ಆದರೆ ಇದು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠವಲ್ಲ ಮತ್ತು ಅಂತಹ ಬಿಂದುವನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಇಂದಿನ ಉಪನ್ಯಾಸದಲ್ಲಿ ನಾವು ಆ ಪರಿಭಾಷೆಯನ್ನು ಬಳಸುತ್ತೇವೆ ತದನಂತರ ನಾವು ಒಂದು ಉತ್ಪನ್ನವು ತೀವ್ರತೆಯನ್ನು ಹೊಂದಲು ಅಗತ್ಯವಾದ ಷರತ್ತುಗಳನ್ನು ಅಥವಾ ಷರತ್ತನ್ನು ನೋಡುತ್ತೇವೆ ಈ ಷರತ್ತುಗಳು ಯಾವುವು ನಿರಂತರವಾಗಿರಲಿ ಮತ್ತು ಹಂತದಲ್ಲಿ ಆಂಶಿಕ ದರ್ಜೆಯ ಉತ್ಪನ್ನಗಳನ್ನು ಹೊಂದಿರಲಿ ನಂತರ ಎಕ್ಸ್ಟ್ರೀಮ್ ಮೌಲ್ಯದ ಅಸ್ತಿತ್ವಕ್ಕೆ ಅಗತ್ಯವಾದ ಷರತ್ತುಗಳು ಆದ್ದರಿಂದ ಎಕ್ಸ್ಟ್ರೀಮ್ ಮೌಲ್ಯ ಎಂದರೆ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯ ಅಥವಾ ಸ್ಥಳೀಯ ನಾವು ಈ ಹಂತದಲ್ಲಿ ಅದರ ಸ್ಥಳೀಯ ಗರಿಷ್ಠ ಮತ್ತು ಸ್ಥಳೀಯ ಕನಿಷ್ಠ ಮೌಲ್ಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇವುಗಳು ಅಗತ್ಯವಾದ ಷರತ್ತುಗಳು ಎರಡೂ ಮೊದಲ ದರ್ಜೆಯ ಆಂಶಿಕ ನಿಷ್ಪನ್ನಗಳಿಗೆ ಅಗತ್ಯವಾದ ಷರತ್ತುಗಳು ಏನು ಆ ಸಮಯದಲ್ಲಿ x ಗೆ ಸಂಬಂಧಿಸಿದಂತೆ ಮತ್ತು y ಗೆ ಸಂಬಂಧಿಸಿದಂತೆ ಅವು 0 ಆಗಿರಬೇಕು ನಾವು ಇದನ್ನು ಅಗತ್ಯ ಷರತ್ತುಗಳು ಎಂದು ಕರೆಯುತ್ತೇವೆ ಅಂದರೆ ಈ ಷರತ್ತುಗಳಿಲ್ಲದೆ ನಾವು ಈ ಹಂತದಲ್ಲಿ ಸ್ಥಳೀಯ ಗರಿಷ್ಠ ಮತ್ತು ಸ್ಥಳೀಯ ಕನಿಷ್ಠವನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಒಂದು ಬಿಂದು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠದ ಒಂದು ಬಿಂದುವಾಗಿದ್ದರೆ ಖಂಡಿತವಾಗಿಯೂ ಈ ಆಂಶಿಕ ನಿಷ್ಪನ್ನಗಳು ಆ ಹಂತದಲ್ಲಿ ಕಣ್ಮರೆಯಾಗಬೇಕು ಆದರೆ ಇದನ್ನು ಹೇಳಲು ಇದು ಸಾಕಾಗುವುದಿಲ್ಲ ಹೌದು ಖಂಡಿತವಾಗಿಯೂ ಮತ್ತು ಎರಡೂ 0 ಆಗಿರುವ ಬಿಂದುವನ್ನು ನಾವು ಹೊಂದಿದ್ದರೆ ಈ ಹಂತದಲ್ಲಿ ಖಂಡಿತವಾಗಿಯೂ ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠ ಇರುತ್ತದೆ ಎಂದು ನಾವು ಹೇಳಿಕೊಳ್ಳಲಾಗುವುದಿಲ್ಲ ಏಕೆಂದರೆ ಇದು ಅಗತ್ಯವಾದ ಸ್ಥಿತಿ ಅಗತ್ಯ ಷರತ್ತುಗಳು ಎಂದರೆ ಇದು ನಾವು ಪರಿಶೀಲಿಸಬೇಕಾದ ಮೊದಲ ಷರತ್ತು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಪಾಯಿಂಟ್ ಗಳು ಸ್ಥಳೀಯ ಗರಿಷ್ಠ ಅಥವಾ ಕನಿಷ್ಠ ಅಭ್ಯರ್ಥಿಗಳಾಗಿರುತ್ತದೆ ಸ್ಥಳೀಯ ಗರಿಷ್ಠ ಕನಿಷ್ಠ ಇರಬಹುದು ಸ್ಥಳೀಯ ಗರಿಷ್ಠ ಅಥವಾ ಕನಿಷ್ಠ ಇರದೇ ಇರಬಹುದು ಆದ್ದರಿಂದ ಸ್ಥಳೀಯ ಗರಿಷ್ಠ ಕನಿಷ್ಠ ಇದ್ದರೆ ನಾವು ಆ ಪಾಯಿಂಟ್ ಗಳನ್ನು ಸ್ಥಳೀಯ ಗರಿಷ್ಠ ಮತ್ತು ಕನಿಷ್ಠ ಎಂದು ಗುರುತಿಸುತ್ತೇವೆ ಮತ್ತು ಇವುಗಳು ನಾವು ವ್ಯಾಖ್ಯಾನಿಸಿದ ವ್ಯಾಖ್ಯಾನದ ಪ್ರಕಾರ ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ ಆದ್ದರಿಂದ ಈ ಕ್ರಿಟಿಕಲ್ ಪಾಯಿಂಟ್ ಗಳಲ್ಲಿ ನಾವು ಸ್ಥಳೀಯ ಗರಿಷ್ಠ ಮತ್ತು ಕನಿಷ್ಠ ಇಲ್ಲವೆಂದು ಗುರುತಿಸುತ್ತೇವೆ ಆ ಬಿಂದುವನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ನಾವು ಚರ್ಚಿಸಿದ ವ್ಯಾಖ್ಯಾನದ ಪ್ರಕಾರ ಈ ಪಾಯಿಂಟ್ ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಉತ್ಪನ್ನ ನ ತುಲನಾತ್ಮಕ ವಿಪರೀತವಾಗಿದ್ದರೆ ಇದು ನ ಕ್ರಿಟಿಕಲ್ ಪಾಯಿಂಟ್ ಏಕೆಂದರೆ ಇದು ಅತ್ಯಗತ್ಯ ಕನಿಷ್ಠವನ್ನು ಹೊಂದಲು ಅಗತ್ಯವಾದ ಷರತ್ತಾಗಿದೆ ಈ ಉತ್ಪನ್ನದ ಸಾಪೇಕ್ಷ ಎಕ್ಸ್ಟ್ರೀಮ್ ಇರುವಲ್ಲಿ ನಾವು a b ಪಾಯಿಂಟ್ ಅನ್ನು ಹೊಂದಿದ್ದರೆ ಅದು ಖಂಡಿತವಾಗಿಯೂ ಕ್ರಿಟಿಕಲ್ ಪಾಯಿಂಟ್ ಆಗಿರಬೇಕು ಏಕೆಂದರೆ ಆ ಸ್ಥಳೀಯ ಎಕ್ಸ್ಟ್ರೀಮಂ ಮತ್ತು ಸ್ಥಳೀಯ ಕನಿಷ್ಠವು ಕ್ರಿಟಿಕಲ್ ಪಾಯಿಂಟ್ ಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುತ್ತವೆ a b ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದ್ದರೆ ಈ ಬಿಂದುಗಳು a b ನಲ್ಲಿ ಈ ಆಂಶಿಕ ನಿಷ್ಪನ್ನಗಳು 0 ಆಗಿರಬೇಕು ಎಂಬುದನ್ನು ನಾವು ಹೇಗೆ ಕಾಳಜಿ ವಹಿಸುತ್ತೇವೆ ಎಂಬುದಕ್ಕೆ ಸರಳವಾದ ಪುರಾವೆಯನ್ನು ಹೊಂದಲು ಇಲ್ಲಿ ಮತ್ತೆ ಅಗತ್ಯ ಷರತ್ತುಗಳು ಮತ್ತು ಎಂದು ಪರಿಗಣಿಸಿ ಇದು ಬಿಂದುವಿನ ನೆರೆಹೊರೆಯ ಒಂದು ಬಿಂದುವಾಗಿದೆ ಇದು ನೆರೆಹೊರೆಯಾಗಿದೆ ಏಕೆಂದರೆ ಮತ್ತು ಯಾವುದೇ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಈ ಮತ್ತು ಈ ಬಿಂದುವಿನ ನೆರೆಹೊರೆ ಪಾಯಿಂಟ್ ಆಗಿರುತ್ತದೆ ನೆರೆಹೊರೆಯಲ್ಲಿ ಒಂದು ಬಿಂದುವನ್ನು ಹೊಂದಲು ಅವುಗಳು ಯಾವುದೇ ಮೌಲ್ಯವನ್ನು ತೆಗೆದುಕೊಳ್ಳಬಹುದಾದರೆ ಮತ್ತು ಗೆ ಯಾವುದೇ ನಿರ್ಬಂಧವಿಲ್ಲ ನಂತರ ಈ ಪಾಯಿಂಟ್ ಗರಿಷ್ಠ ಬಿಂದುವಾಗಿರುತ್ತದೆ ಅದು ಯಾವಾಗ ಗರಿಷ್ಠವಾಗಿರುತ್ತದೆ ಈ ಹಂತದ ನೆರೆಹೊರೆಯಲ್ಲಿನ ಉತ್ಪನ್ನದ ಮೌಲ್ಯಗಳು ಕಡಿಮೆಯಾದಾಗ ಇದು ತೆಗೆದುಕೊಳ್ಳುತ್ತದೆ ಅಥವಾ ಈ ಪಾಯಿಂಟ್ನ ನೆರೆಹೊರೆಯ ಬಿಂದುವಿನಲ್ಲಿ ಉತ್ಪನ್ನವು ಕಡಿಮೆ ಮೌಲ್ಯಗಳನ್ನು ಪಡೆಯುತ್ತದೆ ಉದಾಹರಣೆಗೆ ನಾವು ಈ delta f ವ್ಯತ್ಯಾಸವನ್ನು ವ್ಯಾಖ್ಯಾನಿಸಿದರೆ ಅದರ ಅರ್ಥ ಇದು ಸ್ಥಳೀಯ ಗರಿಷ್ಠ ಬಿಂದುವಾಗಿದ್ದರೆ ಅಂದರೆ ಈ ಉತ್ಪನ್ನದ ನೆರೆಹೊರೆಯಲ್ಲಿನ ಮೌಲ್ಯಗಳಿಂದ ಈ ದೊಡ್ಡದಾಗಿರುತ್ತದೆ ದೊಡ್ಡ ಮೌಲ್ಯ ಆಗಿರುತ್ತದೆ ಇದು ಎಲ್ಲಾ ಸಣ್ಣದಾದ ಮತ್ತು ಗೆ ಗರಿಷ್ಠ ಬಿಂದುವಾಗಿದ್ದರೆ ಈ ಮೌಲ್ಯವು 0 ಕ್ಕಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ನಾವು ಈ ಪಾಯಿಂಟ್ನ ನೆರೆಹೊರೆಯಲ್ಲಿ ಯಾವುದೇ ಮತ್ತು ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಮೌಲ್ಯವು 0 ಗಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಖಂಡಿತವಾಗಿಯೂ ಈ ಬಿಂದುವಿನ ನೆರೆಹೊರೆ ಇರುತ್ತದೆ ಇಲ್ಲಿ ಮತ್ತು ನ ಎಲ್ಲಾ ಮೌಲ್ಯಗಳಿಗೆ 0 ಗಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಮತ್ತು ಈ 0 ಕ್ಕಿಂತ ಹೆಚ್ಚು ಅಥವಾ ಸಮಾನವಾಗಿದ್ದರೆ ಈ ಬಿಂದುವನ್ನು ಕನಿಷ್ಠ ಬಿಂದು ಎಂದು ಕರೆಯಲಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮತ್ತು ನ ಎಲ್ಲಾ ಸಾಕಷ್ಟು ಮೌಲ್ಯಗಳಿಗಾಗಿ ಎಂಬುದು ಈ ಗಿಂತ ಕಡಿಮೆ ಮೌಲ್ಯವಾಗಿರುತ್ತದೆ ನಾವು ಈ ಪಾಯಿಂಟ್ ಹತ್ತಿರ ಈ ಟೇಲರ್ ಸರಣಿ ವಿಸ್ತರಣೆಯನ್ನು ಬಳಸಿದರೆ ಇಲ್ಲಿ ಏನಾಗುತ್ತದೆ ಎಂಬುದು ಇಲ್ಲಿ ಗೆ ಸಮಾನವಾಗಿರುತ್ತದೆ ನಾವು ಈಗಾಗಲೇ ಕಳೆದ ಉಪನ್ಯಾಸಗಳಲ್ಲಿ ಇದನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಮತ್ತು ಇದು ಪ್ರಥಮ ದರ್ಜೆಯ ನಿಷ್ಪನ್ನವಾಗಿದೆ ಇಲ್ಲಿ ನಲ್ಲಿ ದರ್ಜೆಯ ನಿಷ್ಪನ್ನಗಳು ಮತ್ತು ಈ ನಿಷ್ಪನ್ನಗಳು ಇರುವವರೆಗೆ ನಾವು ಈ ಪಾಯಿಂಟ್ನ ಬಗ್ಗೆ ಈ ವಿಸ್ತರಣೆಯನ್ನು ಬರೆಯಬಹುದು ಮತ್ತು ನಾವು ಹಿಂದಿನ ಸ್ಲೈಡ್ನಲ್ಲಿ ವ್ಯಾಖ್ಯಾನಿಸಿರುವ ಈ ಅನ್ನು ಹೊರತುಪಡಿಸಿ ಅದು ಬೇರೇನೂ ಅಲ್ಲ ನ ವ್ಯತ್ಯಾಸ ಸಾಕಷ್ಟು ಸಣ್ಣದಾದ ಗಾಗಿ ನ ಚಿಹ್ನೆಯು ಚಿಹ್ನೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮುಂದಿನ ಸ್ಲೈಡ್ನಲ್ಲಿ ನಾವು ವಿವರವಾಗಿ ನೋಡುತ್ತೇವೆ ಈ ವಿಸ್ತರಣೆಯ ಚಿಹ್ನೆ ಇಲ್ಲಿ ಬಲಭಾಗದಲ್ಲಿದೆ ಈ ಚಿಹ್ನೆಯು ಮೂಲತಃ ಈ ಮೊದಲ ಪದದ ಚಿಹ್ನೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇವುಗಳು h ಮತ್ತು k ಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಮುಖ ಪದಗಳಾಗಿವೆ ಆದ್ದರಿಂದ ಸಾಕಷ್ಟು ಸಣ್ಣ h ಮತ್ತು k ಈ ಪದದ ಚಿಹ್ನೆಯಿಂದ ಚಿಹ್ನೆಯನ್ನು ನಿರ್ಧರಿಸಲಾಗುತ್ತದೆ ಇದು ಧನಾತ್ಮಕ ಪದವಾಗಿದ್ದರೆ ಧನಾತ್ಮಕವಾಗಿರುತ್ತದೆ ಇದು ಋಣಾತ್ಮಕ ಪದವಾಗಿದ್ದರೆ ನಾವು ಇಲ್ಲಿ ಏನೇ ಇದ್ದರೂ ಋಣಾತ್ಮಕವಾಗಿರುತ್ತದೆ ಏಕೆಂದರೆ ಇವುಗಳು ಉನ್ನತ ದರ್ಜೆಯ ಪದಗಳಾಗಿವೆ h square ಪರಿಭಾಷೆಯಲ್ಲಿ h ಮತ್ತು k ಉತ್ಪನ್ನವಿದೆ ಈ ಬಿಂದುವಿನ ಹತ್ತಿರದ ನೆರೆಹೊರೆಯಲ್ಲಿ ಮಾತ್ರ ಚಿಹ್ನೆಯನ್ನು ನಿರ್ಧರಿಸುವ ಹಾಗೆ ಸಾಕಷ್ಟು ಚಿಕ್ಕದಾದ ನಾವು ಇಲ್ಲಿ ಸಣ್ಣ h ಮತ್ತು k ಅನ್ನು ಕಾಣಬಹುದು ನಾವು ಇದನ್ನು ಸ್ವಲ್ಪ ಹೆಚ್ಚು ಅನ್ವೇಷಿಸೋಣ ಆದ್ದರಿಂದ ನಾವು ಇದನ್ನು ಹೊಂದಿದ್ದೇವೆ ಇಲ್ಲಿ ನಾವು ನಿಶ್ಚಲವಾದ ನೆರೆಹೊರೆಯಾಗಿರುವುದರಿಂದ ಅನ್ನು ಬಿಡಲಾಗುತ್ತಿದೆ ನಾವು ಕೇವಲ ಅನ್ನು ಬಿಡುತ್ತಿದ್ದೇವೆ ಮತ್ತು ನಂತರ ಅವು y ದಿಕ್ಕಿನಲ್ಲಿ k ಆಗಿರುತ್ತವೆ ನಾವು ಈ h ಅನ್ನು 0 ಗೆ ಬಿಟ್ಟರೆ ನಾವು ಇನ್ನೂ ಈ ಪಾಯಿಂಟ್ನ ನೆರೆಹೊರೆಯಲ್ಲಿದ್ದೇವೆ ಆಗ ನಾವು ಇಲ್ಲಿ ಏನು ಪಡೆಯುತ್ತಿದ್ದೇವೆ ಹಿಂದಿನ ಸ್ಲೈಡ್ನಲ್ಲಿ ನಾವು ಹೊಂದಿದ್ದ ವಾದವನ್ನು ಮತ್ತೊಮ್ಮೆ ಪುನರಾವರ್ತಿಸುತ್ತೇನೆ ಈ ನ ಚಿಹ್ನೆಯು ಈ k ಯ ಈ ಪ್ರಮುಖ ಪದವನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ಗಮನಿಸಿ ಉಳಿದಂತೆ ಈ ಎಲ್ಲಾ ಪದಗಳು k square k cube ಮತ್ತು ಇತ್ಯಾದಿ ಬಹಳ ಸಣ್ಣ k ಗಾಗಿ ಈ ಪದಗಳು ಅತ್ಯಲ್ಪವಾಗಿರುತ್ತವೆ ಮತ್ತು ಚಿಹ್ನೆಯನ್ನು ಈ ಪದದಿಂದ ಮತ್ತೆ ನಿರ್ಧರಿಸಲಾಗುತ್ತದೆ ಉದಾಹರಣೆಗೆ ನಾವು ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ನೀವು h ಮತ್ತು ಈ ಅಭಿವ್ಯಕ್ತಿ ಇಲ್ಲಿ h minus 1000 h square minus ಈ 2000 h cube ಅನ್ನು ಹೊಂದಿದ್ದೀರಿ ಚಿಹ್ನೆಯನ್ನು ಈ h ನಿಂದ ಮಾತ್ರ ನಿರ್ಧರಿಸಲಾಗುತ್ತದೆ ಮತ್ತು ಇಲ್ಲಿ ಈ ಪದಗಳಿಂದ ಅಲ್ಲ ಎಂದು ನಾವು ಇಲ್ಲಿ ಗಮನಿಸುತ್ತೇವೆ ಆದರೆ ಇದನ್ನು ಈ ಚಿಹ್ನೆಯಿಂದ ನಿರ್ಧರಿಸಲಾಗುತ್ತದೆ ಎಂದು ನೋಡಲು ನಾವು ಸಾಕಷ್ಟು ಚಿಕ್ಕದಾದ 0 ಗೆ ಹತ್ತಿರವಾದ h ಗೆ ಹೋಗಬೇಕು ಉದಾಹರಣೆಗೆ ನಾವು h ಅನ್ನು 0 1 ಗೆ ಸಮ ಎಂದು ತೆಗೆದುಕೊಳ್ಳುತ್ತೇವೆ ಇದು ತುಂಬಾ ದೊಡ್ಡ ಮೌಲ್ಯವಾಗಿದೆ ಮತ್ತು ನಾವು ಈ ಋಣಾತ್ಮಕ ಸಂಖ್ಯೆಯನ್ನು ಪಡೆಯುತ್ತಿದ್ದೇವೆ ಏಕೆಂದರೆ ಇವುಗಳು ಈ h 0 1 ಗಾಗಿ ಪ್ರಬಲವಾದ ಪದವಾಗಿದೆ ಆದರೆ ಉದಾಹರಣೆಗೆ ನೀವು 0 ಗೆ ಹತ್ತಿರವಾದ h ತೆಗೆದುಕೊಂಡರೆ h 0 1 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಇನ್ನೂ ನಕಾರಾತ್ಮಕವಾಗಿದೆ ನಾವು ಈಗ ಹೆಚ್ಚು ಕಡಿಮೆ h ತೆಗೆದುಕೊಂಡಿದ್ದೇವೆ ಇದು ಇನ್ನೂ ಋಣಾತ್ಮಕವಾಗಿದೆ ಏಕೆಂದರೆ ಇದು ಕೊನೆಯ ಪದವಾಗಿದೆ ಆದರೆ ನಾವು ಈಗ ಇಲ್ಲಿ ಏನು ನೋಡುತ್ತೇವೆ ನಾವು ಈ ಪಾಯಿಂಟ್ 0001 ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ಈಗ ನಾವು ಅದನ್ನು ನೋಡಬಹುದು ಏಕೆಂದರೆ h ಧನಾತ್ಮಕವಾಗಿರುತ್ತದೆ ಈ ಅಭಿವ್ಯಕ್ತಿಯ ಈ ಮೌಲ್ಯವು ಸಹ ಧನಾತ್ಮಕವಾಗಿದೆ ಮತ್ತು ಅದು ಇಲ್ಲಿ ಒಂದು ಪಾಯಿಂಟ್ ಆಗಿದೆ ಸಾಕಷ್ಟು ಸಣ್ಣ h ಗಾಗಿ ಇಲ್ಲಿ ಈ ಪದದ ಚಿಹ್ನೆ ಆದಾಗ್ಯೂ ಈ ಸಂಖ್ಯೆಗಳು ದೊಡ್ಡದಾಗಿದ್ದು ಇಲ್ಲಿ ನೋಡಬಹುದಾದ ಮೊದಲ ಪದದಿಂದ ಚಿಹ್ನೆಯನ್ನು ನಿರ್ಧರಿಸಲಾಗುತ್ತದೆ ನಾವು ಇಲ್ಲಿ ಮಾಡುವ ಅದೇ ವಾದವೆಂದರೆ ಸಾಕಷ್ಟು ಸಣ್ಣದಾದ k ಇರುತ್ತದೆ ಇದಕ್ಕಾಗಿ ಈ ಅಭಿವ್ಯಕ್ತಿಯ ಚಿಹ್ನೆಯನ್ನು ಈ ಮೊದಲ ಪದದಿಂದ ನಿರ್ಧರಿಸಲಾಗುತ್ತದೆ ಅದು ಮತ್ತು ಅದು ಇಲ್ಲಿ ಪಾಯಿಂಟ್ ಆಗಿದೆ ನಾವು ಈ ಧನಾತ್ಮಕ ಎಂದು ಭಾವಿಸಿದರೆ ಏಕೆಂದರೆ ಇದು ಒಂದು ನಿಷ್ಪನ್ನವಾಗಿದೆ ನಲ್ಲಿ y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವಾಗಿದೆ ಆದ್ದರಿಂದ ಇದು ಕೆಲವು ನಿರ್ಣಾಯಕ ಚಿಹ್ನೆಯನ್ನು ಹೊಂದಿರಬೇಕು ಆ ಸಂದರ್ಭದಲ್ಲಿ ಅದು ಧನಾತ್ಮಕವಾಗಿದ್ದರೆ ಈ delta f ಎಂಬುದು k positive ಗೆ ಧನಾತ್ಮಕವಾಗಿರುತ್ತದೆ ಮತ್ತು ನಾವು k negative ಯನ್ನು ಹೊಂದಿರುವಾಗ ಈ delta f ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ನಾವು ಈ k ದಿಕ್ಕಿನಲ್ಲಿ ಚಲಿಸುತ್ತಿದ್ದೇವೆ ಉದಾಹರಣೆಗೆ ಈ h 0 ಗೆ ಸಮಾನವಾಗಿರುತ್ತದೆ ಮತ್ತು k 0 ಗೆ ಸಮಾನವಾಗಿರುತ್ತದೆ ನಾವು ಈಗಾಗಲೇ ಈ h ಅನ್ನು ಇಲ್ಲಿ 0 ಗೆ ಬಿಡುತ್ತೇವೆ ನಾವು y ನ ಈ ದಿಕ್ಕಿನಲ್ಲಿರುವ ನೆರೆಹೊರೆಯ ಬಿಂದುಗಳಲ್ಲಿ ಮಾತ್ರ ಇರುತ್ತೇವೆ k ಧನಾತ್ಮಕವಾದಾಗ ನಾವು ಮೇಲಿನ ಭಾಗದ ನೆರೆಹೊರೆಯಲ್ಲಿದ್ದೇವೆ h k ಋಣಾತ್ಮಕವಾಗಿದ್ದಾಗ ನಾವು ಇಲ್ಲಿ ಎಲ್ಲೋ ನೆರೆಹೊರೆಯಲ್ಲಿದ್ದೇವೆ ನಾವು ಅದನ್ನು ಧನಾತ್ಮಕವಾಗಿ k ಗೆ ಹೊಂದಿದ್ದೇವೆ ನೆರೆಹೊರೆಯಲ್ಲಿ 0 ಕ್ಕಿಂತ ಹೆಚ್ಚಿರುವ ಬಿಂದು ಇದ್ದರೆ ಅಲ್ಲಿ ನೆರೆಹೊರೆಯಲ್ಲಿ ಎಂಬುದು 0 ಕ್ಕಿಂತ ಕಡಿಮೆ ಇರುವ ಬಿಂದುವಿದೆ ಮತ್ತು ನೀವು ಮತ್ತೊಮ್ಮೆ ಊಹಿಸಿದರೆ ಎಂಬುದು 0 ಗಿಂತ ಕಡಿಮೆಯಿದ್ದರೆ ಏಕೆಂದರೆ ಈ ಪಾಯಿಂಟ್ ನಲ್ಲಿ ಎಂದರೇನು ಎಂದು ನಮಗೆ ತಿಳಿದಿಲ್ಲ ಆದರೆ ಅದು ಋಣಾತ್ಮಕವಾಗಿದ್ದರೆ ನೆರೆಹೊರೆಯಲ್ಲಿರುವ ಬಿಂದುಗಳಲ್ಲಿ ನಾವು ಈ 0 ಕ್ಕಿಂತ ಕಡಿಮೆ ಮತ್ತು delta f 0 ಗಿಂತ ಹೆಚ್ಚು ಎಂದು ಹೊಂದಿದ್ದೇವೆ ನಾವು ಇಲ್ಲಿ ಗಮನಿಸುವುದೇನೆಂದರೆ ಇಲ್ಲಿ ಧನಾತ್ಮಕವಾಗಿರಲಿ ಅಥವಾ ಋಣಾತ್ಮಕವಾಗಿರಲಿ ಈ ಅದರ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಎಂಬುದು ಬಿಂದುವಿನ ಮೌಲ್ಯ ಮತ್ತು ನೆರೆಹೊರೆಯಲ್ಲಿನ ಮೌಲ್ಯದ ನಡುವಿನ ವ್ಯತ್ಯಾಸವಾಗಿದೆ ಇದು ಸಮಯವನ್ನು ಬದಲಾಯಿಸುತ್ತಿದೆ ಆದರೆ ಅದರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಆದರೆ ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠವನ್ನು ಹೊಂದಲು ಅದು ಅದರ ಚಿಹ್ನೆಯನ್ನು ಬದಲಾಯಿಸಬಾರದು ಏಕೆಂದರೆ ನೆರೆಹೊರೆಯಲ್ಲಿರುವ ಎಲ್ಲಾ ಬಿಂದುಗಳು ಒಂದೇ ಚಿಹ್ನೆಯೊಂದಿಗೆ ವರ್ತಿಸಿದಾಗ ಆಗ ಮಾತ್ರ ನಾವು ಇದನ್ನು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠ ಬಿಂದು ಎಂದು ನಿರ್ಧರಿಸಬಹುದು ಆದ್ದರಿಂದ ನೆರೆಹೊರೆಯು ಅದೇ ಚಿಹ್ನೆಯೊಂದಿಗೆ ನಮ್ಮನ್ನು ವರ್ತಿಸುತ್ತದೆ ಇಲ್ಲಿ ನೆರೆಹೊರೆಯಲ್ಲಿನ ಕೆಲವು ಬಿಂದುಗಳಿಗೆ ಈ ಧನಾತ್ಮಕ ಮತ್ತು ಋಣಾತ್ಮಕವಾಗಿರುತ್ತದೆ ಮತ್ತು ಈ 0 ಆಗದ ಹೊರತು ಉತ್ಪನ್ನವು ಇಲ್ಲಿ ವಿಪರೀತ ಮೌಲ್ಯವನ್ನು ಹೊಂದಿರುವುದಿಲ್ಲ ಎಂದು ತೀರ್ಮಾನಿಸುತ್ತದೆ ಏಕೆಂದರೆ ನಾವು ಈ ಹಂತದ ನೆರೆಹೊರೆಯಲ್ಲಿ ಚಲಿಸುತ್ತಿದ್ದೇವೆ ಈ 0 ಅಲ್ಲದಿದ್ದರೆ ಧನಾತ್ಮಕವಾಗಿದ್ದರೆ ಅದು ಚಿಹ್ನೆಯನ್ನು ಬದಲಾಯಿಸುತ್ತಿದೆ ನಕಾರಾತ್ಮಕವಾಗಿದ್ದರೆ ಅದು ಮತ್ತೆ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಆದರೆ ಇದು ಸ್ಥಳೀಯ ಗರಿಷ್ಠ ಬಿಂದುವಾಗಿದ್ದರೆ ಇದು ಅದರ ಚಿಹ್ನೆಯನ್ನು ಬದಲಾಯಿಸಬಾರದು ಮತ್ತು ಅದಕ್ಕಾಗಿ 0 ಆಗಿರಬೇಕು ಏಕೆಂದರೆ 0 ಅಲ್ಲದಿದ್ದರೆ ಅದು ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಎಂದು ನಾವು ಗಮನಿಸಿದ್ದೇವೆ 0 ಆಗಿರುವುದು ಅವಶ್ಯಕ ಇಲ್ಲದಿದ್ದರೆ ಅದು ಸ್ಥಳೀಯ ತೀವ್ರತೆಯ ಬಿಂದುವಾಗಿರುವುದಿಲ್ಲ ನಾವು ಏನು ಮಾಡಬಹುದೋ ಅದೇ ರೀತಿ ಈಗ ಮುಂದೆ ಚಲಿಸುತ್ತೇವೆ ನಾವು ಈಗಾಗಲೇ ನೋಡಿದ ಈ ಅಭಿವ್ಯಕ್ತಿಯನ್ನು ನಾವು ಹೊಂದಿದ್ದೇವೆ ಈಗ ಅದೇ ರೀತಿ ನಾವು k 0 ಗೆ ಹೋಗುತ್ತದೆ ಎಂದು ಹೇಳೋಣ ಮತ್ತು ನಂತರ ಎಂಬುದು h ಗೆ ಚಿಹ್ನೆಯನ್ನು ಬದಲಾಯಿಸುತ್ತದೆ ಎಂದು ನೋಡಿದ್ದೇವೆ ಇಲ್ಲಿ ಉದಾಹರಣೆಗೆ ನಾವು ಅನ್ನು ಧನಾತ್ಮಕವಾಗಿ ತೆಗೆದುಕೊಂಡರೆ ಮತ್ತು ನಂತರ ನಾವು ಈ ಅನ್ನು ಧನಾತ್ಮಕವಾಗಿ ಎಂದು ನಾವು ಅರಿತುಕೊಳ್ಳುತ್ತೇವೆ ಋಣಾತ್ಮಕವಾದಾಗ ಋಣಾತ್ಮಕವಾಗಿರುತ್ತದೆ ಮತ್ತು ಇಲ್ಲಿ 0 ಗೆ ಹೋಗುತ್ತದೆ ಈ ಪದವು ಹೇಗಾದರೂ ಇಲ್ಲಿ ತೆಗೆದುಹಾಕಲಾಗಿದೆ ಮತ್ತು ಈ ಇರುವ ಎಲ್ಲ ಪದಗಳು 0 ಗೆ ಹೋಗುತ್ತೇವೆ ನಾವು ಅನ್ನು ಹೊಂದಿದ್ದೇವೆ ಮತ್ತು ಇತ್ಯಾದಿ ಇಲ್ಲಿ ಈ 0 ಕ್ಕಿಂತ ಕಡಿಮೆಯಿದೆ ಎಂದು ಊಹಿಸೋಣ ಚಿಹ್ನೆಯು ಈಗ ಈ h ಅನ್ನು ಅವಲಂಬಿಸಿರುತ್ತದೆ h ಧನಾತ್ಮಕವಾಗಿದ್ದರೆ ಋಣಾತ್ಮಕವಾಗಿರುತ್ತದೆ h ಋಣಾತ್ಮಕವಾಗಿದ್ದರೆ ಧನಾತ್ಮಕವಾಗಿರುತ್ತದೆ ಈ ಬಿಂದುವಿನ ನೆರೆಹೊರೆಯಲ್ಲಿ ಇದು ತನ್ನ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಎಂದು ನಾವು ಗಮನಿಸಿದ ಅದೇ ವಾದವು ಮತ್ತೊಮ್ಮೆ ಧನಾತ್ಮಕವಾಗಿದ್ದರೆ ಅದು ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಋಣಾತ್ಮಕವಾಗಿದ್ದರೆ ಅದು ಮತ್ತೆ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಈ ಸ್ಥಳೀಯ ವಿಪರೀತದ ಒಂದು ಬಿಂದು ಎಂದು ಹೊಂದಲು ನಾವು ಈ 0 ಗೆ ಸಮನಾಗಿರಬೇಕು ಎ೦ದು ಹೊ೦ದಿರಬೇಕು ಆದ್ದರಿಂದ ಈ 0 ಗೆ ಸಮನಾಗಿರಬೇಕು 0 ಗೆ ಸಮನಾಗಿರಬೇಕು ಎಂದು ನಾವು ಮೊದಲೇ ಗಮನಿಸಿದ್ದೇವೆ ಇಲ್ಲಿ a b ಹಂತದಲ್ಲಿ ಒಂದು ಎಕ್ಸ್ಟ್ರೀಮಮ್ನ ಅಸ್ತಿತ್ವಕ್ಕೆ ಅಗತ್ಯವಾದ ಷರತ್ತುಗಳು ಏನೆಂದರೆ 0 ಆಗಿರಬೇಕು ಮತ್ತು 0 ಆಗಿರಬೇಕು ಈ ಎರಡು ನಿಷ್ಪನ್ನಗಳು 0 ಆಗಿರಬೇಕು ಎಂದು ನಾವು ಗಮನಿಸಿದ್ದೇವೆ ಇವು 0 ಆಗಿಲ್ಲದಿದ್ದರೆ ಈ f ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಮತ್ತು ಆ ಬಿಂದುವು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠ ಬಿಂದು ಆಗಿರಲು ಸಾಧ್ಯವಿಲ್ಲ ಈಗ ನಾವು ಈ ಸಮಸ್ಯೆ ಸಂಖ್ಯೆ 1 ರ ಮೂಲಕ ಹೋಗೋಣ ನಾವು ಇಲ್ಲಿ ಈ ಉತ್ಪನ್ನದ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡು ಹಿಡಿಯೋಣ ನಾವು ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಹಿಡಿಯಲು ನಾವು ಈಗ ಏನು ಮಾಡಬೇಕು ನಾವು x ಗೆ ಸಂಬಂಧಿಸಿದಂತೆ ಮತ್ತು y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನಗಳನ್ನು ಲೆಕ್ಕಾಚಾರ ಮಾಡಬೇಕು ಮತ್ತು ಅವುಗಳನ್ನು 0 ಗೆ ಸಮಾನವಾಗಿ ಹೊಂದಿಸಬೇಕು ಮತ್ತು ಈ ಎರಡು ಷರತ್ತುಗಳಲ್ಲಿ ಅನ್ನು ಪೂರೈಸುವ ಎಷ್ಟು ಅಂಕಗಳಿವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಈ 0 ಗೆ ಸಮಾನವಾಗಿರುತ್ತದೆ ಮತ್ತು 0 ಗೆ ಸಮನಾಗಿರುತ್ತದೆ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಹಿಡಿಯಲು ಇಲ್ಲಿ ಅನ್ನು ತೆಗೆದುಕೊಳ್ಳೋಣ ನಾವು ಅನ್ನು ಹೊಂದಿದ್ದೇವೆ ನಾವು ಈ ಮೊದಲ ಷರತ್ತಿನಿಂದ ಎಂಬುದು 1 ಗೆ ಸಮಾನ ಎಂದು ಪಡೆಯುತ್ತೇವೆ ಆದ್ದರಿಂದ x ಎಂಬುದು ಮತ್ತು ಎರಡನೇ ಷರತ್ತಿನಿಂದ ಎಂಬುದು 4 ಗೆ ಸಮಾನ ಎಂದು ಪಡೆಯುತ್ತೇವೆ ಮತ್ತು ಇದು ಎಂಬುದು ಗೆ ಸಮಾನ ಎಂದು ಸೂಚಿಸುತ್ತದೆ ಎಂಬುದು ಗೆ ಮತ್ತು y ಎಂಬುದು ಗೆ ಸಮಾನವಾದಾಗ ಈ ಎಲ್ಲಾ ಬಿಂದುಗಳನ್ನು ನಾವು ಹೊಂದಿದ್ದೇವೆ ಈ ಎಂಬುದು ನಲ್ಲಿ ಈ ಎಲ್ಲಾ ಬಿಂದುಗಳು 0 ಮತ್ತು ಕೂಡ 0 ಆಗಿರುತ್ತದೆ ಇವು ಈಗ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ ನಾವು ಒಂದನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ 2 ಅನ್ನು ತೆಗೆದುಕೊಳ್ಳಬಹುದು ನಂತರ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎಲ್ಲಾ ನಾಲ್ಕು ಸಾಧ್ಯತೆಗಳು ಇವೆ ಮತ್ತು ಈ ಉತ್ಪನ್ನದ ಮೇಲ್ಮೈಯಲ್ಲಿ ನಾವು ಇಲ್ಲಿ ನೋಡಬಹುದಾದರೆ ಉದಾಹರಣೆಗೆ 1 ಮತ್ತು 2 ಪಾಯಿಂಟ್ ಗಳಿವೆ ಆದ್ದರಿಂದ ಇಲ್ಲಿ x ನಲ್ಲಿ ನಾವು 1 ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು 2 ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಇರುವ ಒಂದು ಪಾಯಿಂಟ್ ಇದೆ ಮತ್ತೆ ಇಲ್ಲಿ 1 ಮತ್ತು ನಂತರ ನಾವು 2 ಅನ್ನು ಹೊಂದಿದ್ದೇವೆ ಇಲ್ಲಿ ಒಂದು ಬಿಂದು ಇರುತ್ತದೆ ಮತ್ತು 1 ಮತ್ತು 2 ಇರುತ್ತದೆ ಇಲ್ಲಿ ಒಂದು ಬಿಂದು ಇರುತ್ತದೆ ಮತ್ತು 1 2 ಇಲ್ಲಿ ಒಂದು ಬಿಂದು ಇರುತ್ತದೆ ಈ ಎಲ್ಲಾ 4 ಬಿಂದುಗಳು ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ ಆದ್ದರಿಂದ ಇಲ್ಲಿ ಈ ಬಿಂದುಗಳಲ್ಲಿ x ಗೆ ಮತ್ತು y ಗೆ ಸಂಬಂಧಿಸಿದಂತೆ ಉತ್ಪನ್ನದ ನಿಷ್ಪನ್ನ 0 ಆಗಿರುತ್ತದೆ ಈಗ ಇಲ್ಲಿ ಮತ್ತೆ ಮುಂದಿನ ಸಮಸ್ಯೆಗೆ ಹೋಗುವ ಉತ್ಪನ್ನದ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಕೊಳ್ಳುತ್ತೇವೆ ಮತ್ತೆ ಈ ನೊಂದಿಗೆ ಮುಂದುವರಿಯೋಣ ಈ ಸಂದರ್ಭದಲ್ಲಿ ನಾವು ಏನು ಎಂಬುದನ್ನು ಪಡೆಯುತ್ತೇವೆ ನಾವು ಇದನ್ನು ಅವಕಲನ ಮಾಡುತ್ತಿದ್ದೇವೆ ನಾವು ಈ x square ಮೈನಸ್ y square ಮತ್ತು ಈ ಪದದ ನಿಷ್ಪನ್ನ ಆದ x square ಮೈನಸ್ y square by 2 ಅನ್ನು ಪಡೆಯುತ್ತೇವೆ ಮತ್ತು ನಂತರ minus 2 x divided by minus x plus x ಗೆ ಸಂಬಂಧಿಸಿದಂತೆ ಇದರ ನಿಷ್ಪನ್ನದ ಪದ ಇರುತ್ತದೆ ಮತ್ತು ನಂತರ ನಾವು e power minus x square minus y square by 2 ಪದವನ್ನು ಹೊಂದಿದ್ದೇವೆ ನಾವು ಈ e power minus x square ಮತ್ತು minus y square by 2 ಪದವನ್ನು ಸಾಮಾನ್ಯವೆಂದು ತೆಗೆದುಕೊಂಡರೆ ಮತ್ತು ನಾವು ಈ x ಅನ್ನು ಸಾಮಾನ್ಯವೆಂದು ತೆಗೆದುಕೊಳ್ಳಬಹುದು ಇಲ್ಲಿ ನಾವು 2 ಅನ್ನು ಹೊಂದಿದ್ದೇವೆ ನಂತರ ಇಲ್ಲಿ ನಾವು minus x square minus y square ಇದು 0 ಆಗಿರಲು ಸಾಧ್ಯವಿಲ್ಲ ಇದು minus x square minus y square ನ ಘಾತೀಯವಾಗಿದೆ ಇದು 0 ಕ್ಕೆ ಸಮನಾಗಿರುತ್ತದೆ ಎಂದು ನಾವು ಹೊಂದಿದ್ದೇವೆ ಇದು ನಿಖರವಾಗಿ ಇಲ್ಲಿ ಷರತ್ತಾಗಿದೆ ಈ x multiplied by 2 minus x square minus y square ಎಂಬುದು 0 ಆಗಿರಬೇಕು ಈ ಷರತ್ತಿನಿಂದ ಹೊರಗೆ ಮತ್ತು ಈಗ ಗಾಗಿ ನಾವು ಅನ್ನು ಪಡೆಯುತ್ತೇವೆ ಈಗ ನಾವು ಇದನ್ನು ಪರಿಹರಿಸಬಹುದು ಉದಾಹರಣೆಗೆ ನಾವು ಇಲ್ಲಿ x 0 ಗೆ ಸಮಾನ ಎಂದು ತೆಗೆದುಕೊಳ್ಳುತ್ತೇವೆ ಈ ಮೊದಲ ಸಮೀಕರಣದಿಂದ ನಾವು y ಅನ್ನು ಪರಿಗಣಿಸದೆ x 0 ಗೆ ಸಮಾನ ಎಂದು ತೆಗೆದುಕೊಂಡರೆ ಈ f x ಎಂಬುದು 0 ಗೆ ಸಮಾನವಾಗಿರುತ್ತದೆ ನಾವು x ಅನ್ನು 0 ಗೆ ಸಮಾನ ಎಂದು ತೆಗೆದುಕೊಂಡರೆ ಈ ಸಂದರ್ಭದಲ್ಲಿ ನಾವು ಮೈನಸ್ 2 ಮತ್ತು ನಂತರ ಈ y square ಅನ್ನು ಪಡೆಯುತ್ತೇವೆ ಈ x 0 ಮತ್ತು ನಂತರ ನಾವು y ಅನ್ನು 0 ಗೆ ಸಮಾನ ಎಂದು ಹೊಂದಿದ್ದೇವೆ ಇಲ್ಲಿಂದ ನಾವು y ಅನ್ನು 0 ಗೆ ಸಮಾನ ಮತ್ತು y ಗೆ ಸಮಾನ ಎಂದು ಪಡೆದಿದ್ದೇವೆ x ಗೆ ಅನುಗುಣವಾಗಿ 0 ಅನ್ನು ಹೊಂದಿದ್ದೇವೆ ನಾವು ಪಾಯಿಂಟ್ x 0 ಅನ್ನು ಹೊಂದಿದ್ದೇವೆ ಇಲ್ಲಿ ಮತ್ತು 0 ಇದೆ ಈಗ ನಾವು ಏನು ಮಾಡಬಹುದು ಎಂದರೆ ನಾವು ಮೊದಲು ಇಲ್ಲಿ ಎಂದು ಹೊಂದಿಸಬಹುದು ಏಕೆಂದರೆ ಇದು y ಗೆ 0 ಆಗಿದೆ ಇದು ಕೂಡ 0 ಮತ್ತು ನಂತರ y ಅನ್ನು 0 ಗೆ ಹೊಂದಿಸುವುದರಿಂದ ನಾವು x ನ ಸಂಭವನೀಯ ಮೌಲ್ಯಗಳನ್ನು ಕಾಣಬಹುದು ಆದ್ದರಿಂದ ಈ ರೀತಿಯಾಗಿ ನಾವು ಈ ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಹಿಡಿಯಬಹುದು ಮತ್ತು ನಾವು ಏನು ಪಡೆಯುತ್ತೇವೆ ನಾವು ಎಂಬ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇವೆಲ್ಲವೂ ಈ ಸಮಸ್ಯೆಯಲ್ಲಿ ನಾವು ಇಲ್ಲಿ ನೋಡಬಹುದಾದ ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ ಇವು ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ ಆದ್ದರಿಂದ ನಾವು ಈ ಒಂದು ಈ ಒಂದು ಈ ಒಂದು ಈ ಒಂದು ಮತ್ತು ಮತ್ತೆ ಇಲ್ಲಿ ಒಂದು ಕ್ರಿಟಿಕಲ್ ಪಾಯಿಂಟ್ ಅನ್ನು ನೋಡಬಹುದು ಇವುಗಳು ಈ ಸಮಸ್ಯೆಯ ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ ಈಗ ತೀರ್ಮಾನವೇನು ನಾವು ಎಕ್ಸ್ಟ್ರೀಮ and ಗೆ ಅಗತ್ಯವಾದ ಷರತ್ತುಗಳನ್ನು ಕಂಡುಕೊಂಡಿದ್ದೇವೆ ಈ ಬಿಂದುವು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠ ಬಿಂದುವಾಗಿದ್ದರೆ ಅದು 0 ಆಗಿರಬೇಕು ಮತ್ತು ಈ ಕ್ರಿಟಿಕಲ್ ಪಾಯಿಂಟ್ ಗಳು ಸ್ಥಳೀಯ ಎಕ್ಸ್ಟ್ರೀಮ ಮತ್ತು ಸ್ಯಾಡಲ್ ಪಾಯಿಂಟ್ಗಳಿಗೆ ಅಭ್ಯರ್ಥಿಗಳಾಗಿರುತ್ತದೆ ಸ್ಯಾಡಲ್ ಪಾಯಿಂಟ್ಗಳು ಸ್ಥಳೀಯ ಎಕ್ಸ್ಟ್ರೀಮ ಅಸ್ತಿತ್ವದಲ್ಲಿಲ್ಲದ ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ ಇವುಗಳು ಸ್ಯಾಡಲ್ ಪಾಯಿಂಟ್ಗಳು ಎಂದು ಕರೆಯಲ್ಪಡುವ ಬಿಂದುಗಳಾಗಿವೆ ಇದು ಉದಾಹರಣೆಗೆ ಇಲ್ಲಿ ಸ್ಥಳೀಯ ಎಕ್ಸ್ಟ್ರೀಮ ದ ಬಿಂದು ಎಂದು ನಾವು ಈಗಾಗಲೇ ನೋಡಿದ್ದೇವೆ ನಾವು ಸ್ಥಳೀಯ ಗರಿಷ್ಠವನ್ನು ಹೊಂದಿದ್ದೇವೆ ಇಲ್ಲಿಯೂ ಸಹ ಸ್ಥಳೀಯ ಗರಿಷ್ಠ ಇವುಗಳು ಇಲ್ಲಿ ಸ್ಥಳೀಯ ಕನಿಷ್ಠದೊಂದಿಗೆ ಬಿಂದುಗಳಾಗಿವೆ ಮತ್ತು ಇಲ್ಲಿ ಈ ಸ್ಥಳದಲ್ಲಿ ಒಂದು ಬಿಂದುವಿದೆ ಅಲ್ಲಿ ನಾವು ಸ್ಥಳೀಯ ಗರಿಷ್ಠ ಅಥವಾ ಕನಿಷ್ಠವನ್ನು ಹೊಂದಿಲ್ಲ ಮತ್ತು ನಂತರ ಇದನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಮುಂದಿನ ಉಪನ್ಯಾಸದಲ್ಲಿ ಇದು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠ ಎಂಬುದನ್ನು ಗುರುತಿಸುವುದು ಹೇಗೆ ಎಂದು ನಾವು ಈಗ ಕಲಿಯುತ್ತೇವೆ ಏಕೆಂದರೆ ಅಗತ್ಯ ಷರತ್ತುಗಳು ನಮಗೆ ಸ್ಥಳೀಯ ಎಕ್ಸ್ಟ್ರೀಮ ಮತ್ತು ಸ್ಯಾಡಲ್ ಪಾಯಿಂಟ್ಗಳಿಗೆ ಅಭ್ಯರ್ಥಿಗಳನ್ನು ನೀಡುತ್ತದೆ ಆದರೆ ಕೊಟ್ಟಿರುವ ಬಿಂದು ನಿರ್ದಿಷ್ಟ ಕ್ರಿಟಿಕಲ್ ಪಾಯಿಂಟ್ ಉತ್ಪನ್ನವು ಸ್ಥಳೀಯ ಗರಿಷ್ಠ ಸ್ಥಳೀಯ ಕನಿಷ್ಠವನ್ನು ತೆಗೆದುಕೊಳ್ಳುತ್ತಿದೆಯೇ ಅಥವಾ ಅದು ಸ್ಯಾಡಲ್ ಪಾಯಿಂಟ್ ಆಗಿದೆಯೇ ಎಂಬುದನ್ನು ನಾವು ಗುರುತಿಸಬೇಕು ಇವು ಉಲ್ಲೇಖಗಳು